ಈಗ ಮೊದಲನೆಯದಾಗಿ ಜೆಡ್ ಮ್ಯಾಟ್ರಿಕ್ಸ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಜನಪ್ರಿಯ ಸಾಧನವಾಗಿದೆ ಆದ್ದರಿಂದ ಈ ಎಸ್ ನಿಯತಾಂಕವು ಜೆಡ್ ಗೆ ಇವುಗಳಿಂದ ಸಂಬಂದಿಸಿದೆ ನಿಮಗೆ ಜೆಡ್ ಮ್ಯಾಟ್ರಿಕ್ಸ್ ತಿಳಿದಿದ್ದರೆ ನೀವು ಎಸ್ ನಿಯತಾಂಕವನ್ನು ಕಂಡುಹಿಡಿಯಬಹುದು ಇದರರ್ಥ ಯಾವುದೇ ಲಂಪ್ದ್ ನೆಟ್ವರ್ಕ್ನಲ್ಲಿ ನಿಮಗೆ ಜೆಡ್ ನಿಯತಾಂಕವು ತಿಳಿದಿದ್ದರೆ ನೀವು ಯಾವಾಗಲೂ ಈ ಎಸ್ ನಿಯತಾಂಕವನ್ನು ಕಂಡುಹಿಡಿಯಬಹುದು ಒಂದು ಲಂಪ್ದ್ ನೆಟ್ವರ್ಕ್ನ ಸಮಸ್ಯೆಯನ್ನು ನೋಡೋಣ ನೀವು ಅದರ ಎಸ್ ನಿಯತಾಂಕವನ್ನು ನೇರವಾಗಿ ಕಂಡುಹಿಡಿಯಲು ಬಯಸಿದರೆ ಅದು ಒಂದು ಸಮಸ್ಯೆಯಾಗಬಹುದು ಏಕೆಂದರೆ ಲಂಪ್ ನಿಯತಾಂಕಗಳಲ್ಲಿ ಇನ್ಸಿಡೆಂಟ್ ಪ್ರತಿಫಲಿತ ಮತ್ತು ಹರಡುವ ವಿದ್ಯುದಾವೇಶಗಳನ್ನು ಬೇರ್ಪಡಿಸುವುದು ಸಮಸ್ಯೆಯಾಗಬಹುದು ಹಾಗಾಗಿ ಅವುಗಳ ಜೆಡ್ ನಿಯತಾಂಕವನ್ನು ಕಂಡುಹಿಡಿದು ನಂತರ ಎಸ್ ನಿಯತಾಂಕವನ್ನು ಕಂಡುಹಿಡಿಯಬಹುದು ಮತ್ತೊಂದೆಡೆ ಎರಡನೇ ಸಮೀಕರಣದಲ್ಲಿ ನಿಮಗೆ ಎಸ್ ನಿಯತಾಂಕವು ತಿಳಿದಿದ್ದರೆ ನೀವು ಜೆಡ್ನ್ನು ಕಂಡುಹಿಡಿಯಬಹುದು ಎಂದು ನಾವು ಹೇಳಿದ್ದೇವೆ ಈಗ ಸೂಕ್ಷ್ಮತರಂಗ ನೆಟ್ವರ್ಕ್ಗಳಿಗೆ ಇದು ಸಹಾಯಕವಾಗಿದೆ ಏಕೆಂದರೆ ಸೂಕ್ಷ್ಮತರಂಗ ಜಾಲಗಳಲ್ಲಿ ಪ್ರತಿಫಲಿತಹರಡುವ ಮತ್ತು ಇನ್ಸಿಡೆಂಟ್ ತರಂಗಗಳನ್ನು ಕಂಡುಹಿಡಿಯುವುದು ಸುಲಭವಾಗಿದೆ ಹಾಗಾಗಿ ಅವುಗಳ ಅನುಪಾತವನ್ನು ಕಂಡುಹಿಡಿಯುವುದು ಸುಲಭವಾಗಿದೆ ಎಸ್ ಮ್ಯಾಟ್ರಿಕ್ಸ್ನ್ನು ಕಂಡುಹಿಡಿಯಿರಿ ನಂತರ ಜೆಡ್ ಮ್ಯಾಟ್ರಿಕ್ಸ್ನ್ನು ಕಂಡುಹಿಡಿಯಿರಿ ಆದ್ದರಿಂದ ಪ್ರಸರಣ ರೇಖೆಯನ್ನು ನೀಡಲಾಗಿದೆ ಎಂದು ಭಾವಿಸೋಣ ಈಗ ಅದರ ಎಸ್ ಮ್ಯಾಟ್ರಿಕ್ಸ್ನ್ನು ಕಂಡುಹಿಡಿಯುವುದು ಸುಲಭವಾಗಿದೆ ಆದರೆ ನೀವು ಪ್ರಸರಣ ರೇಖೆಯ ಜೆಡ್ ನಿಯತಾಂಕವನ್ನು ಕಂಡುಹಿಡಿಯಲು ಬಯಸಿದರೆ ಮೊದಲು ಎಸ್ ನಿಯತಾಂಕವನ್ನು ಹುಡುಕಿ ನಂತರ ಈ ಸಮೀಕರಣವನ್ನು ಬಳಸಿಕೊಂಡು ಜೆಡ್ ನಿಯತಾಂಕಕ್ಕೆ ಬನ್ನಿ ಆದ್ದರಿಂದ ಈ ಎರಡು ಸಂಬಂಧಗಳು ಸಹಾಯ ಮಾಡುತ್ತವೆ ಒಮ್ಮೆ ನಿಮಗೆ ಜೆಡ್ ತಿಳಿದ ನಂತರ ಜೆಡ್ ಮತ್ತು ವೈ ನಡುವೆ ಸಂಬಂಧವಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನನಗೆ ಜೆಡ್ ತಿಳಿದಿದ್ದರೆ ನಾನು ವೈ ನ್ನು ಕಂಡುಹಿಡಿಯಬಹುದು ಮತ್ತು ಜೆಡ್ ಹಾಗೂ ಎಚ್ ನಡುವೆ ಸಂಬಂಧಗಳಿವೆ ಹಾಗಾಗಿ ನನಗೆ ಜೆಡ್ ತಿಳಿದಿದ್ದರೆ ನಾನು ಎಚ್ನ್ನು ಕಂಡುಹಿಡಿಯಬಹುದು ಜೆಡ್ ಮತ್ತು ಎ ಬಿ ಸಿ ಡಿ ಗಳ ನಡುವೆ ಸಂಬಂಧವಿದೆ ಆದ್ದರಿಂದ ನನಗೆ ಜೆಡ್ ತಿಳಿದಿದ್ದರೆ ನಾನು ಎ ಬಿ ಸಿ ಡಿ ಗಳಿಗೆ ಹೋಗಬಹುದು ಹಾಗಾಗಿ ಇವೆರಡರಿಂದ ನೀವು ಒಂದರಿಂದ ಮತ್ತೊಂದೆಡೆ ಹೋಗಬಹುದು ಆದ್ದರಿಂದ ನಮ್ಮ ಸಲಹೆಯೆಂದರೆ ವಿತರಣೆ ಅಲ್ಲದ ಲಂಪ್ದ್ ಅಂಶ ಇದ್ದರೆ ಅದರ ಜೆಡ್ ಅಥವಾ ವೈ ನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ನಂತರ ಕೊನೆಯದಾಗಿ ಜೆಡ್ನ್ನು ಹುಡುಕಿ ಮತ್ತು ನೀವು ಜೆಡ್ನಿಂದ ಎಸ್ ನ್ನು ಕಂಡುಹಿಡಿಯಲು ಬಯಸಿದರೆ ಎಸ್ನ್ನು ಕಂಡುಹಿಡಿಯಲು ಈ ಸೂತ್ರವನ್ನು ಬಳಸಿ ಮತ್ತೊಂದೆಡೆ ವಿತರಿಸಿದ ರೇಖೆಯಿದ್ದರೆ ಅದರ ಎಸ್ ನಿಯತಾಂಕವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಮತ್ತು ಎಸ್ ನಿಯತಾಂಕದಿಂದ ನೀವು ಅಗತ್ಯವಿರುವಂತೆ ಜೆಡ್ ಅಥವಾ ವೈಯನ್ನು ಕಂಡುಹಿಡಿಯಬಹುದು ಈಗ ಒಂದು ನೆಟ್ವರ್ಕ್ ಬದಲಿ ಎಂದು ನಾವು ಹಲವಾರು ಬಾರಿ ನೋಡುತ್ತೇವೆ ನಂತರ ನಾವು ಯಾವುದೇ ಬದಲಿ ಅಲ್ಲದ ಸಾಧನವನ್ನು ಬಳಸದಿದ್ದರೆ ಅತ್ಯಂತ ಜನಪ್ರಿಯವಾದ ಬದಲಿ ಅಲ್ಲದ ಸಾಧನಗಳಲ್ಲಿ ಒಂದು ಫೆರೈಟ್ ಆಗಿದೆ ಆದ್ದರಿಂದ ಫೆರೈಟ್ನ್ನು ಬಳಸದಿದ್ದರೆ ಅಥವಾ ಅಂತಹ ಬದಲಿ ಅಲ್ಲದ ವಿಶೇಷವಾದ ವಸ್ತುಗಳನ್ನು ಬಳಸದಿದ್ದರೆ ಹೆಚ್ಚಿನ ನಿಷ್ಕ್ರಿಯ ಸಾಧನಗಳಲ್ಲಿ ಅವು ಸಮ್ಮಿತೀಯವಾಗಿರುತ್ತವೆ ಅವು ಬದಲಿ ಇದ್ದರೆ ಚದುರುವಿಕೆ ಮ್ಯಾಟ್ರಿಕ್ಸ್ ಸಮ್ಮಿತೀಯವಾಗುತ್ತದೆ ಈಗ ಸಮ್ಮಿತೀಯ ಎಂದರೆ ಏನು ಎಸ್ ಮತ್ತು ಎಸ್ T ಗಳು ಸಮಾನವಾಗಿರುತ್ತದೆ ನೀವು ಮ್ಯಾಟ್ರಿಕ್ಸ್ನ್ನು ನೋಡುತ್ತಿದ್ದೀರಿ ನಾನು ಮ್ಯಾಟ್ರಿಕ್ಸ್ನ ಪಾರದರ್ಶಕತೆಯನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಬದಲಿ ನೆಟ್ವರ್ಕ್ನಲ್ಲಿ ಎಸ್ ಮತ್ತು ಅದರ ಪಾರದರ್ಶಕತೆ ಒಂದೇ ಆಗಿರುತ್ತದೆ ಆದ್ದರಿಂದ ನಾವು ಯಾವುದೇ ನೆಟ್ವರ್ಕ್ನ ಎಸ್ ಮ್ಯಾಟ್ರಿಕ್ಸ್ನ್ನು ತಿಳಿದಿದ್ದರೆ ವಿಶೇಷವಾಗಿ ನೆಟ್ವರ್ಕ್ ವಿಶ್ಲೇಷಕದೊಂದಿಗೆ ನಾವು ಎಸ್ ಮ್ಯಾಟ್ರಿಕ್ಸ್ನ್ನು ಕಂಡುಹಿಡಿಯಬಹುದು ಮತ್ತು ಅದು ಬದಲಿ ನೆಟ್ವರ್ಕ್ ಹೌದು ಅಥವಾ ಅಲ್ಲವೇ ಎಂಬುದನ್ನು ನಾವು ಸುಲಭವಾಗಿ ಪರಿಶೀಲಿಸಬಹುದಾಗಿದೆ ಈಗ ಒಂದು ಜಾಲವು ನಷ್ಟವಿಲ್ಲದಿದ್ದಲ್ಲಿ ನಷ್ಟವಿಲ್ಲದ್ದು ಎಂದರೆ ಅಲ್ಲಿ ವಿದ್ಯುತ್ ಹರಿವಿನ ಹೀರಿಕೆಯಿಲ್ಲ ಯಾವುದು ಒಳಗೆ ಪ್ರವೇಶಿಸುತ್ತದೆಯೋ ಅದರಲ್ಲಿ ಯಾವುದೇ ನಷ್ಟವಿಲ್ಲ ಅದನ್ನು ನಷ್ಟವಿಲ್ಲದ ಜಾಲ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಷ್ಟವಿಲ್ಲದ ಜಾಲಕ್ಕೆ ಎಸ್ ಮ್ಯಾಟಿಕ್ಸ್ನ ಗುಣಲಕ್ಷಣ ಇದಾಗಿದೆ ನೀವು ನೋಡಬಹುದು S ¿S T −1 ಈಗ ನೀವು ನೆನಪಿಸಿಕೊಂಡರೆ ಯಾವುದೇ ಜಾಲದ ಸಂಯೋಗವು ಟ್ರಾನ್ಸ್ಪೋಸ್ನ ವಿಲೋಮಕ್ಕೆ ಸಮನಾಗಿರುತ್ತದೆ ಅದನ್ನು ಏಕೀಕೃತ ಮ್ಯಾಟಿಕ್ಸ್ ಎಂದು ಕರೆಯುತ್ತಾರೆ ಆದ್ದರಿಂದ ನಷ್ಟವಿಲ್ಲದ ಜಾಲಕ್ಕಾಗಿ ಎಸ್ ಏಕೀಕೃತ ಮ್ಯಾಟಿಕ್ಸ್ ಆಗಿದೆ ಈಗ ಯಾವುದೇ ಏಕೀಕೃತ ಮ್ಯಾಟಿಕ್ಸ್ನಲ್ಲಿ ಅಂಶಗಳು ಈ ರೀತಿ ಸಂಬಂದಿಸಿವೆ ಎಲ್ಲಾ ಐ ಜೆಗಳಿಗೆ ಈ ಡೆಲ್ಟಾವು ಕ್ರೋನೆಕರ್ ಡೆಲ್ಟಾ ಹಾಗೆಂದರೆ ಯಾವಾಗ ಆಗಿರುತ್ತದೆಯೋ ಈ ಡೆಲ್ಟಾ ಒಂದು ಆಗುತ್ತದೆ ಆಗಿದ್ದಾಗ ಡೆಲ್ಟಾ ಸೊನ್ನೆ ಆಗುತ್ತದೆ ಈಗ ಇವುಗಳನ್ನು ಎರಡೇ ಭಾಗಗಳಾಗಿ ಮಾಡಬಹುದು ಮೊದಲನೆಯದು ನೀವು ನೋಡುತ್ತಿದ್ದೀರ ಆದ್ದರಿಂದ ನ ಯಾವುದೇ ಕಾಲಮ್ ಎಂದರೆ ಕೆ ಯು ಒಂದರಿಂದ ಎನ್ ವರೆಗೆ ಅಂದರೆ ಎಸ್ ಮ್ಯಾಟಿಕ್ಸ್ನ ಯಾವುದೇ ನಿರ್ದಿಷ್ಟವಾದ ಕಾಲಮ್ನ್ನು ಅದೇ ಕಾಲಮ್ನ ಸಂಯೋಗದೊಂದಿಗೆ ಗುಣಾಕಾರ ಮಾಡಿದಾಗ ಒಂದನ್ನು ಪಡೆಯುತ್ತೇವೆ ಯಾವುದೇ ಕಾಲಮ್ನ್ನು ಅದೇ ಕಾಲಮ್ನೊಂದಿಗೆ ಸಂಯೋಗ ಮಾಡಿದಾಗ ನಮಗೆ ಒಂದು ಸಿಗುತ್ತದೆ ಹಾಗೆಯೇ ಯಾವುದೇ ಕಾಲಮ್ನ್ನು ಇತರ ಕಾಲಮ್ನೊಂದಿಗೆ ಸಂಯೋಗ ಮಾಡಿದಾಗ ಸೊನ್ನೆ ಸಿಗುತ್ತದೆ ಆದ್ದರಿಂದ ಏಕೀಕೃತೆಗಾಗಿ ಈ ಎರಡೂ ಸ್ಥಿತಿಯನ್ನು ಏಕಕಾಲದಲ್ಲಿ ಪೂರೈಸಬೇಕು ಅವುಗಳಲ್ಲಿ ಯಾವುದನ್ನಾದರೂ ಪ್ರಮುಖ ಮಾಡಿದರೆ ಅದು ಏಕೀಕೃತ ಮ್ಯಾಟ್ರಿಕ್ಸ್ ಅಲ್ಲ ಆದ್ದರಿಂದ ಏಕೀಕೃತ ಮ್ಯಾಟ್ರಿಕ್ಸ್ಗಾಗಿ ಈ ಸ್ಥಿತಿಯು ಐ ಜೆ ಗೆ ಸಮಾನವಾಗಿದ್ದಾಗ ಮಾತ್ರ ಅಂದರೆ ಯಾವುದೇ ಕಾಲಮ್ನ್ನು ಅದೇ ಕಾಲಮ್ನ ಸಂಯೋಗದೊಂದಿಗೆ ಗುಣಾಕಾರ ಮಾಡಿದಾಗ ನಿಮಗೆ ಒಂದು ಸಿಗುತ್ತದೆ ಹಾಗಾಗಿ ನನ್ನಲ್ಲಿ ಈ ಕೆಳಗಿನ ಸಮೀಕರಣವಿದೆ ಎಂದು ಭಾವಿಸೋಣ ಈಗ ಮೊದಲನೆಯದು ಈ ಕಾಲಮ್ ಎಂದು ಹೇಳುತ್ತದೆ ಆದ್ದರಿಂದ ಇದು ಏಕೀಕೃತ ಮ್ಯಾಟ್ರಿಕ್ಸ್ ಆಗಿದ್ದರೆ ಇದು ನಮಗೆ ದೊರಕುತ್ತದೆ

ಇದು ಮೊದಲನೇ ಗುಣಲಕ್ಷಣ ಅಂದರೆ ಏಕೀಕೃತ ಮ್ಯಾಟ್ರಿಕ್ಸ್ಗಾಗಿ ನಾನು ಮೂರು ಸಮೀಕರಣಗಳನ್ನು ಹೊಂದಿರುತ್ತೇನೆ ನಾನು ಮೂರು ಹೆಚ್ಚು ಸಮೀಕರಣಗಳನ್ನು ಅದೂ ಒಂದು ಇತರವುಗಳೊಂದಿಗೆ ಹೊಂದಿದ್ದೇನೆ ಆದ್ದರಿಂದ ಯಾವಾಗ ಇದು ಸೊನ್ನೆ ಆಗಿರುತ್ತದೆಯೋ ಇದು ಸೊನ್ನೆ ಅಂದರೆ ಆದ್ದರಿಂದ ಏಕೀಕೃತೆಗಾಗಿ ಈ ಮೂರು ಮತ್ತು ಈ ಮೂರು ಒಟ್ಟು ಆರು ಸಮೀಕರಣಗಳನ್ನು ತೃಪ್ತಿಪಡಿಸುವ ಅಗತ್ಯವಿರುತ್ತದೆ ನಂತರವೇ ಮ್ಯಾಟ್ರಿಕ್ಸ್ನ್ನು ನಷ್ಟವಿಲ್ಲದ್ದು ಅಥವಾ ಏಕೀಕೃತ ಮ್ಯಾಟ್ರಿಕ್ಸ್ ಎಂದು ಕರೆಯಲು ಸಾಧ್ಯ ಆದ್ದರಿಂದ ನಷ್ಟವಿಲ್ಲದ ಜಾಲದಲ್ಲಿ ಅದರ ಚದುರುವಿಕೆ ನಿಯತಾಂಕ ಮ್ಯಾಟ್ರಿಕ್ಸ್ ಈ ಎಲ್ಲ ಸಮೀಕರಣಗಳನ್ನು ಪೂರೈಸುತ್ತದೆ ಆದ್ದರಿಂದ ಯಾವುದೇ ಕಾಲಮ್ ಮತ್ತು ಅದೇ ಕಾಲಮ್ನ ಸಂಯೋಗದ ಗುಣಾಕಾರದ ಉತ್ಪನ್ನವು ಒಂದು ಹಾಗೆಯೇ ಯಾವುದೇ ಕಾಲಮ್ ಮತ್ತು ಬೇರೆ ಕಾಲಮ್ನ ಸಂಯೋಗದ ಗುಣಾಕಾರದ ಉತ್ಪನ್ನವು ಸೊನ್ನೆ ಆಗಿರುತ್ತದೆ ಎಂದು ನಾವು ಹೇಳುತ್ತಿದ್ದೇವೆ ಆದ್ದರಿಂದ ಎರಡೂ ವಿಷಯಗಳು ಏಕಕಾಲದಲ್ಲಿ ತೃಪ್ತಿಗೊಳ್ಳಬೇಕು ಅವುಗಳಲ್ಲಿ ಯಾವುದಾದರೂ ಉಲ್ಲಂಘನೆಯಾದಲ್ಲಿ ಅದು ಏಕೀಕೃತ ಚದುರುವಿಕೆ ಮ್ಯಾಟ್ರಿಕ್ಸ್ ಅಲ್ಲ ಅಂದರೆ ಜಾಲವು ನಷ್ಟವಿಲ್ಲದ್ದು ಅಲ್ಲ ನಾವು ನಿರೋಧಕ ಜಾಲವನ್ನು ಹೊಂದಿದ್ದರೆ ಪ್ರತಿರೋಧವು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಆ ಮ್ಯಾಟ್ರಿಕ್ಸ್ ನಷ್ಟದಂತಿಲ್ಲ ಆದ್ದರಿಂದ ನೀವು ಜಾಲದಲ್ಲಿ ಪ್ರತಿರೋಧವನ್ನು ಹೊಂದಿದ್ದರೆ ಎಸ್ ಮ್ಯಾಟ್ರಿಕ್ಸ್ ನಷ್ಟವಿಲ್ಲದ್ದು ಅಲ್ಲ ಎ ಮತ್ತು ಬಿಯನ್ನು ಹೊಂದಿರುತ್ತದೆ ಆದ್ದರಿಂದ ನಷ್ಟವಿಲ್ಲದ ಹಾಗೆಯೇ ಬದಲಿ ವಸ್ತು ಜಾಲದ ಪ್ರಕರಣದಲ್ಲಿ ಗುಣಲಕ್ಷಣವು ಸಾಲು ಮತ್ತು ಕಾಲಮ್ನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಏಕೆಂದರೆ ಬದಲಿ ಮಾಡಿದಾಗ ಜಾಲ ಮತ್ತು ಅದರ ಪಾರದರ್ಶಕತೆಯು ಒಂದೇ ಆಗಿರುತ್ತದೆ ಸ್ಥಳಾಂತರದ ನಂತರ ಕಾಲಮ್ಗಳು ಸಾಲುಗಳು ಆಗುತ್ತವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ ಈ ಗುಣಲಕ್ಷಣವು ಕಾಲಮ್ಗೆ ಅನ್ವಯಿಸುತ್ತದೆ ಈಗ ಬದಲಿ ಮಾಡಿದಾಗ ಸಾಲುಗಳು ಕೂಡ ಇವುಗಳನ್ನು ಹೊಂದಿರುತ್ತವೆ ಸಾಲುಗಳು ಎಂದರೆ ಇವುಗಳನ್ನು ಈ ಸಾಲಿನ ಜೊತೆ ಸಂಯೋಗ ಮಾಡಿದಾಗ ಒಂದು ಸಿಗುತ್ತದೆ ಇವುಗಳನ್ನು ಈ ಸಾಲಿನ ಜೊತೆ ಸಂಯೋಗ ಮಾಡಿದಾಗ ಒಂದು ಸಿಗುತ್ತದೆ ಇವುಗಳನ್ನು ಈ ಸಾಲಿನ ಜೊತೆ ಸಂಯೋಗ ಮಾಡಿದಾಗ ಒಂದು ಸಿಗುತ್ತದೆ ಅದೇ ರೀತಿ ಇವುಗಳನ್ನು ಮತ್ತೊಂದು ಸಾಲಿನ ಜೊತೆ ಸಂಯೋಗ ಮಾಡಿದಾಗ ಸೊನ್ನೆ ಸಿಗುತ್ತದೆ ಇವುಗಳನ್ನು ಮತ್ತೊಂದು ಸಾಲಿನ ಜೊತೆ ಸಂಯೋಗ ಮಾಡಿದಾಗ ಸೊನ್ನೆ ಸಿಗುತ್ತದೆ ಆದ್ದರಿಂದ ನಾವು ವಿವಿಧ ನಿರ್ದಿಷ್ಟ ಜಾಲಗಳನ್ನು ಪರಿಹರಿಸಲು ಪ್ರಯತ್ನಿಸಿದಾಗ ಇವೆಲ್ಲವೂ ಅಗತ್ಯವಾಗಿರುತ್ತವೆ ಈ ಗುಣಲಕ್ಷಣಗಳು ಈ ಉಪಯುಕ್ತ ಗುಣಲಕ್ಷಣಗಳನ್ನು ಕಂಡುಹಿಡಿಯಲು ನಮಗೆ ಸಹಾಯ ಮಾಡುತ್ತವೆ ಈಗ ನಾವು ಇನ್ನೊಂದು ವಿಷಯಕ್ಕೆ ಬಂದಿದ್ದೇವೆ ಅದು 2 ಪೋರ್ಟ್ ಜಾಲದಲ್ಲಿ ಏನಾಗುತ್ತದೆ ಎಂದು ನೋಡೋಣ ನಮ್ಮಲ್ಲಿದೆ ಮತ್ತು ಏನು ಮ್ಯಾಚ್ ಲೋಡ್ ಈಗ ಎಸ್11 ಪ್ರತಿಫಲನ ಗುಣಾಂಕವಾಗಿದೆಯೇ ಸಾಮಾನ್ಯವಾಗಿ ಪೋರ್ಟ್ 11 ರ ಪ್ರತಿಫಲನ ಗುಣಾಂಕ ಎಂದರೇನು ಪೋರ್ಟ್ 11 ರ ಪ್ರತಿಫಲನ ಗುಣಾಂಕವು ಆದರೆ ಇವುಗಳ ಹೆಚ್ಚುವರಿ ಸ್ಥಿತಿಯೊಂದಿಗೆ ಆದ್ದರಿಂದ ಪೋರ್ಟ್ 2ನ್ನು ಮ್ಯಾಚ್ ಲೋಡ್ನಲ್ಲಿ ಕೊನೆಗೊಳಿಸಿದರೆ ಮಾತ್ರ ಪ್ರತಿಫಲನ ಗುಣಾಂಕ ಮತ್ತು ಎಸ್11 ಒಂದೇ ಆಗಿರುತ್ತದೆ ಇಲ್ಲದಿದ್ದರೆ ಅವು ವಿಭಿನ್ನವಾಗಿವೆ ಎಂದು ನಾವು ಹೇಳಬಹುದು ಈ ಷರತ್ತಿನನ್ವಯ ಎಸ್11 ಪ್ರತಿಫಲನ ಗುಣಾಂಕವಾಗಿದೆ ಅದಕ್ಕಾಗಿಯೇ ನಾವು ಸಾಮಾನ್ಯವಾಗಿ ಅವು ವಿಭಿನ್ನವಾಗಿವೆ ಎಂದು ಹೇಳುತ್ತಿದ್ದೇವೆ ಅದಕ್ಕಾಗಿಯೇ ಮೊದಲ ಉತ್ತರ ಇಲ್ಲ ಮತ್ತು ಎರಡನೇ ಉತ್ತರ ಹೌದು ಇತರ ಎಲ್ಲ ಪೋರ್ಟ್ಗಳು ಹೊಂದಿಕೆಯಾದಾಗ ಮಾತ್ರ ಎಸ್11 ಮತ್ತು ಪ್ರತಿಫಲನ ಗುಣಾಂಕಗಳು ಒಂದೇ ಆಗಿರುತ್ತವೆ ಸಾಮಾನ್ಯವಾಗಿ ಇದು ಒಂದು ತಪ್ಪು ಕಲ್ಪನೆ ಜನರು ವಿನಿಮಯವಾಗಿ ಹೇಳುತ್ತಾರೆ ಆದರೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏನೆಂದರೆ ಈ ಷರತ್ತಿನಲ್ಲಿ ಮಾತ್ರ ಅವು ಹೌದು ಇಲ್ಲದಿದ್ದರೆ ಅವು 2 ವಿಭಿನ್ನ ಘಟಕಗಳಾಗಿವೆ

ಈಗ ಎಸ್ ಎನ್ ಎಮ್ ಸಂವಹನ ಗುಣಾಂಕವಾಗಿದೆಯೇ ಮತ್ತೇ ನಮ್ಮ ಉತ್ತರ ಹೌದು ಅಥವಾ ಇಲ್ಲ ಆದ್ದರಿಂದ ಯಾವಾಗ ಅದು ಇತರ ಪೋರ್ಟ್ಗಳನ್ನು ಮ್ಯಾಚ್ ಕೊನೆಗೊಳಿಸಿ ಪೋರ್ಟ್ ಎಮ್ ನಿಂದ ಪೋರ್ಟ್ ಎನ್ ಗೆ ಪ್ರಸರಣ ಗುಣಾಂಕವಾಗಿರುತ್ತದೆಯೋ ಆವಾಗ ಹೌದು ಆದ್ದರಿಂದ ಮ್ಯಾಚ್ ಮುಕ್ತಾಯವು ಮುಖ್ಯವಾಗಿದೆ ಇತರ ಪೋರ್ಟ್ಗಳ ಹೊಂದಾಣಿಕೆಯನ್ನು ಕೊನೆಗೊಳಿಸಿದಾಗ ಎಸ್ ಎನ್ ಎಮ್ ನಿಯತಾಂಕವು ಪ್ರಸರಣ ಗುಣಾಂಕವಾಗಿರುತ್ತದೆ ಆದ್ದರಿಂದ 2 ಪೋರ್ಟ್ ಜಾಲದಲ್ಲಿ ನಾನು ಎಸ್21 ಪೋರ್ಟ್ 1 ರಿಂದ ಪೋರ್ಟ್ 2 ನ ಪ್ರಸರಣ ಗುಣಾಂಕವೆಂದು ಹೇಳಿದರೆ ಉತ್ತರ ಹೌದು ಎರಡನೇ ಪೋರ್ಟ್ನ ಹೊಂದಾಣಿಕೆಯನ್ನು ಕೊನೆಗೊಳಿಸಿ ಅಂದರೆ ಮತ್ತೇ ನೀವು ಎಂದು ಮಾಡಿದರೆ ಅಂದರೆ ಪೋರ್ಟ್2ರ ಹೊಂದಾಣಿಕೆಯನ್ನು ಕೊನೆಗೊಳಿಸಿದರೆ ಎಸ್21 ಪ್ರಸರಣ ಗುಣಾಂಕವಾಗುತ್ತದೆ ಆದ್ದರಿಂದ ಜಾಲ ವಿಶ್ಲೇಷಕವು S11S21 ನ್ನು ಮಾಪನ ಮಾಡುತ್ತದೆ ಈಗ ಪೋರ್ಟ್ 1 ಅಥವಾ ಪೋರ್ಟ್ 2 ರಲ್ಲಿ ಮುಕ್ತಾಯಗಳು ವಿಭಿನ್ನವಾಗಿದ್ದಾಗ ಅವುಗಳ ಆಧಾರದ ಮೇಲೆ ಬೇರೆ ಕೆಲವು ಪ್ರತಿಫಲನ ಗುಣಾಂಕ ಇರಬಹುದು ಪೋರ್ಟ್ 2 ಹೊಂದಿಕೆಯಾದಾಗ ಮಾತ್ರ ಎಸ್11 ಪ್ರತಿಫಲನ ಗುಣಾಂಕವಾಗಿರುತ್ತದೆ ಅದೇ ರೀತಿ ಎಸ್21ಗೆ ಪೋರ್ಟ್ 2 ಹೊಂದಿಕೆಯಾದಾಗ ಮಾತ್ರ ಎಸ್21 ಪ್ರಸರಣ ಗುಣಾಂಕವಾಗಿರುತ್ತದೆ ಈಗ ಎಸ್ ನಿಯತಾಂಕಗಳು ಜಾಲದ ಗುಣಲಕ್ಷಣಗಳಾಗಿವೆ ಆದ್ದರಿಂದ ಎಸ್ ನಿಯತಾಂಕಗಳು ಪೋರ್ಟ್ ಮುಕ್ತಾಯವನ್ನು ಅವಲಂಬಿಸಿರುವುದಿಲ್ಲ ನೀವು ಪೋರ್ಟ್ ಮುಕ್ತಾಯಗಳನ್ನು ಬದಲಾಯಿಸಿದರೆ ಎಸ್ ನಿಯತಾಂಕವು ಬದಲಾಗುವುದಿಲ್ಲ ಪ್ರತಿಫಲನ ಗುಣಾಂಕವು ಬದಲಾಗಬಹುದು ಪ್ರಸರಣ ಗುಣಾಂಕವೂ ಬದಲಾಗಬಹುದು ಅವು ಪೋರ್ಟ್ ಮುಕ್ತಾಯವನ್ನು ಅವಲಂಬಿಸಿರುತ್ತದೆ ಆದರೆ ಎಸ್ ನಿಯತಾಂಕಗಳು ಜಾಲದ ಗುಣಲಕ್ಷಣಗಳಾಗಿವೆ ಅವು ಯಾವುದರ ಪ್ರಚೋದನೆಯನ್ನು ಕೂಡ ಅವಲಂಬಿಸಿರುವುದಿಲ್ಲ ಆದ್ದರಿಂದ ಅವು ಪೋರ್ಟ್ ಮುಕ್ತಾಯ ಅಥವಾ ಪೋರ್ಟ್ ಪ್ರಚೋದನೆಗೆ ಬದಲಾಗುವುದಿಲ್ಲ ಇದೇ ರೀತಿಯ ಪರಿಕಲ್ಪ ನೆಯನ್ನು ನಾವು ಜೆಡ್ ನಿಯತಾಂಕದಲ್ಲಿ ಯೋಚಿಸುವ ಅದು ಕೂಡ ನಾನು ಎಷ್ಟು ವಿದ್ಯುದಾವೇಶವನ್ನು ಯಾವ ಪೋರ್ಟ್ಗೆ ನೀಡುತ್ತೇನೆ ಎಂಬುವುದನ್ನು ಅವಲಂಬಿಸಿರುವುದಿಲ್ಲ ಅದೂ ಜಾಲದ ಗುಣಲಕ್ಷಣವಾಗಿದೆ ಪೋರ್ಟ್ ಗಳಲ್ಲಿನ ಪ್ರಚೋದನೆ ಅಥವಾ ಪ್ರತಿಕ್ರಿಯೆಯನ್ನು ಅವಲಂಬಿಸಿರುವುದಿಲ್ಲ ಇದೇ ರೀತಿಯ ವಿಷಯ ಇಲ್ಲಿ ಇದೆ ಈಗ ಇಂದು ನಾವು ಮೊದಲ ಉಪನ್ಯಾಸದಲ್ಲಿ ನೋಡಿದ ಒಂದು ವಿಷಯವೆಂದರೆ ಸಾಮಾನ್ಯವಾಗಿ ಸೂಕ್ಷ್ಮ ತರಂಗ ಆವರ್ತನದಲ್ಲಿ ತರಂಗ ಮಾರ್ಗದಂತಹ ವಿಷಯಗಳಲ್ಲಿ ನಾವು ವಿದ್ಯುದಾವೇಶವನ್ನು ಅನನ್ಯವಾಗಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ ಆದರೆ ಕೆಲವು ನಿರ್ಬಂಧದ ಅಡಿಯಲ್ಲಿ ನೀವು ವ್ಯಾಖ್ಯಾನಿಸಿದ್ದೀರಿ ಆದರೆ ಆ ವ್ಯಾಖ್ಯಾನವು ನಿರ್ದಿಷ್ಟ ಟರ್ಮಿನಲ್ ಸಮತಲದಲ್ಲಿ ಮಾತ್ರ ಒಂದು ನಿರ್ದಿಷ್ಟ ಪೋರ್ಟ್ನಲ್ಲಿ ನಾನು ಅನನ್ಯವಾಗಿ ವಿದ್ಯುದಾವೇಶ ಅಥವಾ ವಿದ್ಯುತ್ ಪ್ರವಾಹವನ್ನು ವ್ಯಾಖ್ಯಾನಿಸಬಹುದು ಆದ್ದರಿಂದ ಪೋರ್ಟ್ಗಳಲ್ಲಿ ವಿದ್ಯುದಾವೇಶವನ್ನು ವ್ಯಾಖ್ಯಾನಿಸಲಾಗಿದೆ ಎಸ್ ನಿಯತಾಂಕಗಳು ಸಹ ಪೋರ್ಟ್ ಅವಲಂಬಿತವಾಗಿರುತ್ತದೆ ಈಗ ನಾನು ಆ ಪೋರ್ಟ್ನ್ನು ಬದಲಾಯಿಸಿದರೆ ಅಂದರೆ ನಾನು ಆ ಪೋರ್ಟ್ನ್ನು ವಿಸ್ತರಿಸಿದರೆ ಆ ಟರ್ಮಿನಲ್ ಸಮತಲವನ್ನು ವಿಸ್ತರಿಸಬಹುದು ನಂತರ ನಾನು ವಿದ್ಯುದಾವೇಶಗಳನ್ನು ಮರು ವ್ಯಾಖ್ಯಾನಿಸಬೇಕಾಗಿದೆ ಮತ್ತು ಎಸ್ ನಿಯತಾಂಕಗಳು ಸಹ ಬದಲಾವಣೆಯನ್ನು ಪಡೆಯುತ್ತವೆ ಇದರರ್ಥ ನೋಡಿ ಈ ಸಂದರ್ಭದಲ್ಲಿ ನಾನು ಒಂದು ಜಾಲವನ್ನು ಹೊಂದಿದ್ದೇನೆ ಇಲ್ಲಿ ಪೋರ್ಟ್ ಗಳಿವೆ ಪೋರ್ಟ್1 ಪೋರ್ಟ್2 ಪೋರ್ಟ್ 9 ಇತ್ಯಾದಿ ಅದು ಒಂದು ಎನ್ ಪೋರ್ಟ್ ಜಾಲವಾಗಿದೆ ಎಸ್ ನಿಯತಾಂಕವು ಎಸ್ ಆಗಿದೆ ಈಗ ನಾನು ಪೋರ್ಟ್ನ್ನು ವಿಸ್ತರಿಸಿದರೆ ಮತ್ತು ಈ ಸಮತಲದ ಬದಲು ಅದನ್ನು ಹಾಕಿದರೆ ಅಂದರೆ ಈ ಡ್ಯಾಶ್ ಸಮತಲವನ್ನು ಇಲ್ಲಿ ಇದರರ್ಥ ನಾನು ಪೋರ್ಟ್ನ್ನು ವಿಸ್ತರಿಸಿದ್ದೇನೆ ಆದ್ದರಿಂದ ಖಂಡಿತವಾಗಿಯೂ ಈ ಯು ಇತ್ಯಾದಿ ಆಗಿ ಬದಲಾವಣೆಗೊಂಡಿದೆ ಆದ್ದರಿಂದ ಇಡೀ ವಿಷಯದ ಎಸ್ ನಿಯತಾಂಕವನ್ನು ಬದಲಾಯಿಸಲಾಗುತ್ತದೆ ಮತ್ತು ಆ ಹೊಸತನ್ನು ನಾವು ಎಸ್ ಡ್ಯಾಷ್ ಎಂದು ಕರೆಯುತ್ತೇವೆ ಈಗ ಈ ಎರಡು ಎಸ್ಗಳ ನಡುವಿನ ಸಂಬಂಧವೇನು ಈ ವಿಸ್ತರಣೆಯು ಪ್ರತಿ ಪೋರ್ಟ್ನಲ್ಲಿದೆ ಎಂದು ಭಾವಿಸೋಣ ನಾನು ಅದನ್ನು ವಿದ್ಯುತ್ ಉದ್ದ ತೀಟtheta θ ದಿಂದ ವಿಸ್ತರಿಸಿದ್ದೇನೆ ಮೂಲತಃ ಇದು ಪ್ರಸರಣ ರೇಖೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಅವು ವಿದ್ಯುತ್ ಉದ್ದ ತೀಟtheta θದ ನಷ್ಟವಿಲ್ಲದ ಪ್ರಸರಣ ರೇಖೆಗೆ ಆಗಿವೆ ಇದರರ್ಥ ಭೌತಿಕ ಉದ್ದವು ಎಲ್ ಮತ್ತು ವಿದ್ಯುತ್ ಉದ್ದವು ತೀಟtheta θ ಆಗಿದ್ದರೆ ಅವುಗಳ ಸಂಬಂಧವು ಈ ರೀತಿ ಆಗಿರುತ್ತದೆ ಆದ್ದರಿಂದ ಇದರ ವಿದ್ಯುತ್ ಉದ್ದವು ತೀಟtheta θ ಆಗಿದೆ ಆದ್ದರಿಂದ ಎಸ್ ಡ್ಯಾಷ್ ಹೊಸ ಎಸ್ ನಿಯತಾಂಕವಾಗಿದೆ ಪೋರ್ಟ್ 1ನ್ನು ತೀಟtheta θ ವಿಸ್ತರಿಸಲಾಗಿದೆ ಈಗ ಅದನ್ನು ϕ ϕ1 ಎಂದು ಕರೆಯುತ್ತೇವೆ ನಂತರ ಪೋರ್ಟ್ 2 ನ್ನು ϕ2 ದಿಂದ ವಿಸ್ತರಿಸಲಾಗಿದೆ ಇತ್ಯಾದಿ ಆದ್ದರಿಂದ ನೀವು ಮ್ಯಾಟ್ರಿಕ್ಸ್ನ್ನು ಈ ರೀತಿ ಬರೆಯಿರಿ ನಂತರ ಎಸ್ ನ್ನು ಬರೆಯಿರಿ ಆದ್ದರಿಂದ ಇದು ನಿಮ್ಮ ಹೊಸ ಪೋರ್ಟ್ ವ್ಯಾಖ್ಯಾನವಾಗಿದೆ ಆದ್ದರಿಂದ ಎಸ್ ಡ್ಯಾಶ್S ಮತ್ತು Sಎಸ್ ಈ ರೀತಿ ಸಂಬಂಧಿಸಿವೆ ಅದನ್ನು ಪೋರ್ಟ್ ವಿಸ್ತರಣೆ ಎಂದೂ ಕರೆಯುತ್ತಾರೆ ಮತ್ತು ಇನ್ನೊಂದು ವಿಷಯವೆಂದರೆ ವಿವಿಧ ಪೋರ್ಟ್ಗಳಿಗೆ ಈಗ ನಾವು ನಿಯತಾಂಕಗಳನ್ನು ವ್ಯಾಖ್ಯಾನಿಸುತ್ತೇವೆ ಈಗ ವಿವಿಧ ಪೋರ್ಟ್ಗಳ ಗುಣಲಕ್ಷಣಗಳ ಪ್ರತಿರೋಧವು ವಿಭಿನ್ನವಾಗಿದೆ ಎಂದು ಹೇಳೋಣ ತರಂಗ ಮಾರ್ಗದಲ್ಲಿ ಐದು ಸಂಖ್ಯೆಯ ಮೋಡ್ಗಳಿವೆ ಎಂದೂ ಭಾವಿಸೋಣ ಆದ್ದರಿಂದ ಅಲ್ಲಿ ಒಂದೇ ಪೋರ್ಟ್ ಇದ್ದರೂ ವಿದ್ಯುತ್ ಪ್ರಕಾರ ಅದು ಐದು ವಿಭಿನ್ನವಾದ ಪೋರ್ಟ್ ಗಳಿಗೆ ಸಮನಾಗಿರುತ್ತದೆ ಮತ್ತು ಪ್ರತೀ ಮೋಡ್ ವಿಭಿನ್ನವಾದ ಪೋರ್ಟ್ ಪ್ರತಿರೋಧಗಳನ್ನು ಹೊಂದಿರಬಹುದು ಎಂದೂ ನಾವು ಹೇಳುತ್ತೇವೆ ಆದ್ದರಿಂದ ವಿವಿಧ ಪೋರ್ಟ್ಗಳು ವಿವಿಧ ಪ್ರತಿರೋಧಗಳನ್ನು ಹೊಂದಿರುವಾಗ ಸಾಮಾನ್ಯಕರಿಸಿದ ನಿಯತಾಂಕವನ್ನು ಬರೆಯುವುದು ಹೇಗೆಂದರೆ Z01 Z0 2 Z0 3 ಇತ್ಯಾದಿ ಆದ್ದರಿಂದ ಪೋರ್ಟ್ ಗುಣಲಕ್ಷಣಗಳ ಪ್ರತಿರೋಧವು ಅಸಮಾನವಾಗಿರುತ್ತದೆ ಅಂತಹ ಪರಿಸ್ಥಿತಿಗಳಲ್ಲಿ ನಾವು ಏನು ಸೂಚಿಸುತ್ತೇವೆಂದರೆ ನೀವು ವಿದ್ಯುದಾವೇಶ ಧನಾತ್ಮಕಕ್ಕೆ ಹೋಗುವ ವಿದ್ಯುದಾವೇಶ ಪ್ರತಿಫಲಿತ ವಿದ್ಯುದಾವೇಶ ಗಳನ್ನು ಮರು ವ್ಯಾಖ್ಯಾನಿಸಿ

ಮತ್ತು ರ ಬದಲು ಎರಡು ಸಮಾನವಾದ ವಿದ್ಯುದಾವೇಶಗಳೆಂದೂ ಅವುಗಳ ಕಾಲ್ಪಾನಿಕಗಳು ಎಂದೂ ಹೇಳೋಣ ಆದ್ದರಿಂದ ನೀವು ಈಗ ಬರೆದರೆ ಸೌಂದರ್ಯ ಇಲ್ಲಿದೆ Pn ಕೂಡ ಅವಲಂಬಿತವಾಗಿದೆ ನೀವು ನೋಡಬಹುದು Pn ನ ಸಮೀಕರಣದಲ್ಲಿ ಪ್ರತಿರೋಧವು ಇಲ್ಲ ಆದ್ದರಿಂದ an ಪರಿಭಾಷೆಯಲ್ಲಿ ವಿದ್ಯುದಾವೇಶ ವಿದ್ಯುತ್ ಪ್ರವಾಹಗಳು ಈ ಸಾಮಾನ್ಯಕರಿಸಿದ ಸಮೀಕರಣದಲ್ಲಿ ಪ್ರತಿರೋಧಕ್ಕೆ ಅವಲಂಬಿತವಾಗಿವೆ ಆದರೆ ವಿದ್ಯುತ್ ಹರಿವು ಅವಲಂಬಿತವಾಗಿಲ್ಲ ಆದರೆ ನೀವು ವಿ ಪರಿಭಾಷೆಯಲ್ಲಿ ಬರೆದರೆ ವಿದ್ಯುತ್ ಹರಿವು ಕೂಡ ಪ್ರತಿರೋಧಕ್ಕೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ವಿದ್ಯುತ್ ಹರಿವು ಪೋರ್ಟ್ ಪ್ರತಿರೋಧದಿಂದ ಸ್ವತಂತ್ರವಾಗಿರುತ್ತದೆ ವಿದ್ಯುತ್ ಹರಿವು ಅನೇಕ ಸಂದರ್ಭಗಳಲ್ಲಿ ಅಗತ್ಯವಿರುತ್ತದೆ ಆದ್ದರಿಂದ ನೀವು ಶಕ್ತಿಯ ಅಭಿವ್ಯಕ್ತಿಯನ್ನು ಪೋರ್ಟ್ ಪ್ರತಿರೋಧದಿಂದ ಸ್ವತಂತ್ರವಾಗಿಸಲು ಬಯಸಿದರೆ ಈ ಸಾಮಾನ್ಯಕರಿಸಿದ ಎಸ್ ನಿಯತಾಂಕ ಎ ಬಿ ಯನ್ನು ಬಳಸಬಹುದು ಆದ್ದರಿಂದ ಪೋರ್ಟ್ ಪ್ರತಿರೋಧವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ನೋಡಬಹುದು ಎಸ್ ಐ ಜೆ ಪೋರ್ಟ್ ಪ್ರತಿರೋಧವನ್ನು ಅವಲಂಬಿಸಿರುತ್ತದೆ ಆದರೆ ಬಿ ಎ ಪರಿಭಾಷೆಯಲ್ಲಿ ಪ್ರತಿರೋಧವಿಲ್ಲ ಇದು ನಾವು ಪ್ರಸ್ತಾಪಿಸುತ್ತಿರುವ ಒಂದು ಮುಂಗಡ ಪರಿಕಲ್ಪನೆಯಾಗಿದೆ ಏಕೆಂದರೆ ನಾವು ಎಸ್ ನಿಯತಾಂಕವನ್ನು ಪರಿಚಯಿಸುತ್ತಿದ್ದೇವೆ ನೀವು ವಿವಿಧ ಪೋರ್ಟ್ ಗಳನ್ನು ಹೊಂದಿದ್ದರೆ ಇದನ್ನು ಎ ಬಿ ಪರಿಭಾಷೆಯಲ್ಲಿ ಬರೆಯಬಹುದು ಆದರೆ ಸಾಮಾನ್ಯವಾಗಿ ಸರಳ ಸಂದರ್ಭಗಳಲ್ಲಿ ಇದರ ಅಗತ್ಯವಿರುವುದಿಲ್ಲ ನಿರ್ದಿಷ್ಟ ಮಾರ್ಗದರ್ಶಿಯಲ್ಲಿ ವಿವಿಧ ಉನ್ನತ ಕ್ರಮಾಂಕದ ಮೋಡ್ಗಳು ಚಲಿಸುತ್ತಿರುವಾಗ ನೀವು ಈ ಸಾಮಾನ್ಯೀಕೃತ ಚದುರುವಿಕೆ ನಿಯತಾಂಕಗಳಾದ ಎ ಬಿ ಯನ್ನು ರ ಬದಲಿಗೆ ಬಳಸಬಹುದು ಇವುಗಳಲ್ಲಿ ನಾವು ಎಸ್ ನಿಯತಾಂಕದ ಗುಣಲಕ್ಷಣಗಳನ್ನು ಹೊಂದಿದ್ದೆವು ಮುಂದಿನ ಉಪನ್ಯಾಸದಲ್ಲಿ ಜಾಲ ವಿಶ್ಲೇಷಕ ಉಪಕರಣವನ್ನು ನೋಡೋಣ ಮತ್ತು ಅದು ಎಸ್ ನಿಯತಾಂಕಗಳ ಅಳತೆಮಾಡಲು ಹೇಗೆ ಸಹಾಯ ಮಾಡುತ್ತದೆ ಎಂಬುವುದನ್ನು ನೋಡೋಣ ಧನ್ಯವಾದಗಳು